ನಮಸ್ಕಾರ ಕಳೆದ ಎರಡು ಸೆಷನ್ಗಳಲ್ಲಿ ನಾವು z ಪ್ಯಾರಾಮೀಟರ್ಗಳು ಮತ್ತು y ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸಿದ್ದೇವೆ Z ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು V1 ಮತ್ತು V2ಗಾಗಿ ಸಂಬಂಧವನ್ನು ಸ್ಥಾಪಿಸಿದ್ದೇವೆ ಅದು ಕರೆಂಟ್ಗಳ ದೃಷ್ಟಿಯಿಂದ ಎರಡು ನೆಟ್ವರ್ಕ್ಗಳಲ್ಲಿನ ವೋಲ್ಟೇಜ್ ಆಗಿದೆ y ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು ವೋಲ್ಟೇಜ್ಗಳ ವಿಷಯದಲ್ಲಿ ಎರಡೂ ಬದಿಗಳಲ್ಲಿ ಕರೆಂಟ್ಗಳ ಸಂಬಂಧವನ್ನು ಸ್ಥಿರಗೊಳಿಸುತ್ತೇವೆ ಈಗ ನೀವು ವೋಲ್ಟೇಜ್ ಮತ್ತು ಕರೆಂಟ್ ಅನ್ನು ಅವಲಂಬಿತ ಘಟಕವಾಗಿ ಹೊಂದಿರುವಾಗ ಮೂರನೇ ಸ್ಥಿತಿಯು ಉದ್ಭವಿಸಬಹುದು ಹಾಗಾದರೆ ಆ ಸಂದರ್ಭದಲ್ಲಿ ಏನಾಗುತ್ತದೆ ಇದು ಇಂದಿನ ಅಧಿವೇಶನದಲ್ಲಿ ನಾವು ಚರ್ಚಿಸುವ ಹೊಸ ಪ್ಯಾರಾಮೀಟರ್ಗಳನ್ನು ನೀಡುತ್ತದೆ ಹೊಸ ಪ್ಯಾರಾಮೀಟರ್ಗಳನ್ನು ನೀಡುತ್ತದೆ ಇಂದಿನ ಉಪನ್ಯಾಸದ ಚರ್ಚೆಯನ್ನು ಆರಂಭಿಸೋಣ ಇಂದಿನ ಉಪನ್ಯಾಸದಲ್ಲಿ ನಾವು ಹೈಬ್ರಿಡ್ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸುತ್ತೇವೆ ನಾವು z ಮತ್ತು y ಪ್ಯಾರಾಮೀಟರ್ಗಳನ್ನು ನೋಡಿದ್ದೇವೆ ಆದರೆ ಎರಡು ಪೋರ್ಟ್ ನೆಟ್ವರ್ಕ್ನ ಸಂದರ್ಭದಲ್ಲಿ z ಮತ್ತು y ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಲು ನೀವು ಯಾವಾಗಲೂ ನಮ್ಯತೆಯನ್ನು ಹೊಂದಿರುವುದು ಅನಿವಾರ್ಯವಲ್ಲ ಮತ್ತೊಂದು ಪ್ಯಾರಾಮೀಟರ್ಗಳನ್ನು ಅಭಿವೃದ್ಧಿಪಡಿಸುವ ಅವಶ್ಯಕತೆಯಿದೆ ಇದರಲ್ಲಿ ನೀವು ಅವಲಂಬಿತ ವೇರಿಯೇಬಲ್ಗಳನ್ನು V1 ಮತ್ತು I2 ಎಂದು ಹೊಂದಿರಬಹುದು ಆದರೆ ಸ್ವತಂತ್ರ ಅಸ್ಥಿರಗಳು V2 ಮತ್ತು I1 ಆಗಿರುತ್ತವೆ ಈ ರೀತಿಯ ಸಂಬಂಧಗಳನ್ನು ನೀವು ಹೆಚ್ಚಾಗಿ ಟ್ರಾನ್ಸಿಸ್ಟರ್ಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ನೋಡುತ್ತೀರಿ ಟ್ರಾನ್ಸಿಸ್ಟರ್ಗಳ ಸಂದರ್ಭದಲ್ಲಿ ನೀವು ಅಧ್ಯಯನ ಮಾಡಿದ್ದರೆ ನಾವು h ಪ್ಯಾರಾಮೀಟರ್ಗಳ ವಿಷಯದಲ್ಲಿ ಟ್ರಾನ್ಸಿಸ್ಟರ್ನ ಸಮಾನ ಮಾದರಿಯನ್ನು ಅಭಿವೃದ್ಧಿಪಡಿಸಿದ್ದೇವೆ ಅಂತಹ ಸಂದರ್ಭಗಳಲ್ಲಿ ನಾವು ಇಂದಿನ ಉಪನ್ಯಾಸದಲ್ಲಿ ಚರ್ಚಿಸುವ h ಪ್ಯಾರಾಮೀಟರ್ ಅಸ್ಥಿರಗಳನ್ನು ಬಳಸಬಹುದು ಈಗ ಅಂತಹ ಸಾಧನಗಳ h ಪ್ಯಾರಾಮೀಟರ್ಗಳನ್ನು ಪ್ರಾಯೋಗಿಕವಾಗಿ ಅಳೆಯುವುದು ತುಂಬಾ ಸುಲಭ ನಂತರ ಅವುಗಳ z ಮತ್ತು y ಪ್ಯಾರಾಮೀಟರ್ಗಳನ್ನು ಅಳೆಯುವುದು ಅದಕ್ಕಾಗಿಯೇ ನಾವು h ಪ್ಯಾರಾಮೀಟರ್ಗಳ ಲೆಕ್ಕಾಚಾರದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿದ್ದೇವೆ ಆದ್ದರಿಂದ ಆದರ್ಶ ಟ್ರಾನ್ಸ್ಫಾರ್ಮರ್ಗಳ ಸಂದರ್ಭದಲ್ಲಿ ನಾವು ಆ ಸರ್ಕ್ಯೂಟ್ಗೆ z ಪ್ಯಾರಾಮೀಟರ್ಗಳನ್ನು ರಚಿಸಲು ಸಾಧ್ಯವಿಲ್ಲ ಎಂದು ನಾವು ಚರ್ಚಿಸಿದ್ದನ್ನು ನೀವು ನೆನಪಿಸಿಕೊಂಡರೆ ಆದರೆ ಈ ಸಂದರ್ಭದಲ್ಲಿ ಆದರ್ಶ ಟ್ರಾನ್ಸ್ಫಾರ್ಮರ್ ಅನ್ನು ಹೈಬ್ರಿಡ್ ಪ್ಯಾರಾಮೀಟರ್ಗಳನ್ನು ಬಳಸಿ ವಿವರಿಸಬಹುದು ಈಗ ಟರ್ಮಿನಲ್ ವೋಲ್ಟೇಜ್ ಮತ್ತು ಕರೆಂಟ್ ನಡುವಿನ ಸಂಬಂಧಗಳನ್ನು ನಾವು ಹೇಗೆ ವ್ಯಾಖ್ಯಾನಿಸುತ್ತೇವೆ H ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ V1 ಅಂದರೆ ಇನ್ಪುಟ್ ಪೋರ್ಟ್ ವೋಲ್ಟೇಜ್ ಇನ್ಪುಟ್ ಪೋರ್ಟ್ ಕರೆಂಟ್ ಮತ್ತು ಔಟ್ಪುಟ್ ಪೋರ್ಟ್ ವೋಲ್ಟೇಜ್ಗಳಿಗೆ ಸಂಬಂಧಿಸಿರುತ್ತದೆ V1h11I1h12V2 ಅಂತೆಯೇ ಔಟ್ಪುಟ್ ಪೋರ್ಟ್ ಕರೆಂಟ್ I2 ಅಂದರೆ ಇನ್ಪುಟ್ ಪೋರ್ಟ್ ಕರೆಂಟ್ ಮತ್ತು ಔಟ್ಪುಟ್ ಪೋರ್ಟ್ ವೋಲ್ಟೇಜ್ ನಡುವಿನ ಸಂಬಂಧವನ್ನು ಹೊಂದಿರುತ್ತದೆ ಮತ್ತು ಅದನ್ನು ವ್ಯಾಖ್ಯಾನಿಸುತ್ತದೆ I2h21I1h22V2 ಇವುಗಳು h ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಲು ಎರಡು ಮೂಲ ಸಮೀಕರಣಗಳಾಗಿವೆ ಈಗ ಮ್ಯಾಟ್ರಿಕ್ಸ್ ರೂಪದಲ್ಲಿ ನಾವು ಹೇಗೆ ಪ್ರತಿನಿಧಿಸುತ್ತೇವೆ ಆದ್ದರಿಂದ ನೀವು ಹೊಂದಿರುತ್ತೀರಿ V1 I2 h11 h12 h21 h22 I1 V2 hI1 V2 ಸಂಕ್ಷಿಪ್ತವಾಗಿ ನಾವು ಅದನ್ನು ಒಳಬರುವಂತೆ ಪ್ರಸ್ತುತಪಡಿಸಬಹುದು ಎಂದು ಹೇಳಬಹುದು ಈಗ h ಪದಗಳನ್ನು ಈ ಸಂದರ್ಭದಲ್ಲಿ ಹೈಬ್ರಿಡ್ ಪ್ಯಾರಾಮೀಟರ್ಗಳು ಅಥವಾ h ಪ್ಯಾರಾಮೀಟರ್ಗಳು ಎಂದು ಕರೆಯಲಾಗುತ್ತದೆ ಹಾಗಾದರೆ ಅವುಗಳನ್ನು ಹೈಬ್ರಿಡ್ ಎಂದು ಏಕೆ ಕರೆಯುತ್ತಾರೆ ಏಕೆಂದರೆ ಈ ಸಂದರ್ಭದಲ್ಲಿ ನಾವು ಅನುಪಾತಗಳ ಸಂಯೋಜನೆಯನ್ನು ಹೊಂದಿದ್ದೇವೆ ಆದ್ದರಿಂದ ನೀವು h11ಅನ್ನು ನೋಡಿದರೆ ಇದು V1I1 ನಡುವಿನ ಸಂಬಂಧವನ್ನು ಹೊಂದಿರುತ್ತದೆ ಆದರೆ h12V1V2 ಆದ್ದರಿಂದ ನೀವು ಈ ಎರಡು ಸಮೀಕರಣಗಳನ್ನು ನೋಡಿದಾಗ ಪ್ಯಾರಾಮೀಟರ್ಗಳಲ್ಲಿ ಯಾವುದೇ ಏಕರೂಪತೆ ಇಲ್ಲ ಎಂದು ನಿಮಗೆ ತಿಳಿಯುತ್ತದೆ ಇವುಗಳು h ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು ಹೊಂದಿರುವ ಹೈಬ್ರಿಡ್ ರೀತಿಯ ಪ್ಯಾರಾಮೀಟರ್ಗಳಾಗಿವೆ ನೀವು h ಪ್ಯಾರಾಮೀಟರ್ಗಳನ್ನು ಹೇಗೆ ಕಂಡುಕೊಳ್ಳುತ್ತೀರಿ V2 0 ಮೌಲ್ಯದ ಪ್ಯಾರಾಮೀಟರ್ಗಳನ್ನು ಹೊಂದಿಸುವ ಮೂಲಕ ಮೌಲ್ಯಮಾಪನ ಮಾಡಬಹುದು ಅಂದರೆ ನೀವು ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಅನ್ನು ಹೊಂದಿಸಿ ಅಥವಾ I1 0 ಅಂದರೆ ಇನ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಆದ್ದರಿಂದ ನಾವು ಹೊಂದಿಸಿದ ಮೊದಲ ಪ್ರಕರಣವನ್ನು V2 0 ಅನ್ನು ಹೇಳೋಣ ಅಂದರೆ ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದV2 0 ಅನ್ನು ನೀವು ಹೊಂದಿಸಿದರೆ ಈ ಎರಡು ಸಮೀಕರಣಗಳಲ್ಲಿ ಏನಾಗುತ್ತದೆ h11V1I1h21I2I1 ಈಗ ಎರಡನೇ ಪ್ರಕರಣವೆಂದರೆ ನೀವುI1 0 ಅನ್ನು ಹೊಂದಿಸಿದಾಗ ಇಲ್ಲಿ ನೀವು I1 0 h12 ಅನ್ನು ಹೊಂದಿಸಿದರೆ ನೀವು V2 ಮೇಲೆ V1 ಅನ್ನು ಪಡೆಯುತ್ತೀರಿ ಮತ್ತು h22 ನೀವು V2 ಮೇಲೆ I2 ನಂತೆ ಪಡೆಯುತ್ತೀರಿ h12V1V2h22I2V2 ಈಗ ಈ ಪ್ಯಾರಾಮೀಟರ್ಗಳು ಅವು ಯಾವುದನ್ನು ಪ್ರತಿನಿಧಿಸುತ್ತವೆ h11 ಪ್ರತಿರೋಧವನ್ನು ಪ್ರತಿನಿಧಿಸುತ್ತದೆ ಏಕೆಂದರೆ ಇದು V1 ಮತ್ತು I1 ನಡುವಿನ ಅನುಪಾತವಾಗಿದೆ h12 ವೋಲ್ಟೇಜ್ ಗೈನ್ ಆಗಿದೆ ಏಕೆಂದರೆ ಇದು V1 ಮತ್ತು V2ನಡುವಿನ ಸಂಬಂಧವಾಗಿದೆ h21 ಕರೆಂಟ್ ಗೈನ್ ಏಕೆಂದರೆ ಇದು I2 ಮತ್ತು I1ನಡುವಿನ ಅನುಪಾತವಾಗಿದೆ ಮತ್ತು h22 ಅಡ್ಮಿಟ್ಟನ್ಸ್ ಆಗಿದೆ ಏಕೆಂದರೆ ಇದು I2 ಮತ್ತು V2 ನಡುವಿನ ಅನುಪಾತವಾಗಿದೆ ಆದ್ದರಿಂದ ಈಗ ನಾವು ಪ್ರತಿರೋಧ ವೋಲ್ಟೇಜ್ ಗೈನ್ ಕರೆಂಟ್ ಗೈನ್ ಮತ್ತು ಅಡ್ಮಿಟ್ಟನ್ಸ್ ಅನ್ನು ಪ್ಯಾರಾಮೀಟರ್ ಆಗಿ ಹೊಂದಿರುವುದರಿಂದ ನಾವು ಅವುಗಳನ್ನು ಹೈಬ್ರಿಡ್ ಪ್ಯಾರಾಮೀಟರ್ಗಳು ಎಂದು ಕರೆಯುತ್ತೇವೆ ಆದ್ದರಿಂದ ಈಗ ನೀವು ಹೇಳಬಹುದು h11 ಶಾರ್ಟ್ ಸರ್ಕ್ಯೂಟ್ ಇನ್ಪುಟ್ ಪ್ರತಿರೋಧ h12 ಓಪನ್ ಸರ್ಕ್ಯೂಟ್ ರಿವರ್ಸ್ ವೋಲ್ಟೇಜ್ ಗೈನ್ h21 ಶಾರ್ಟ್ ಸರ್ಕ್ಯೂಟ್ ಫಾರ್ವರ್ಡ್ ಕರೆಂಟ್ ಗೈನ್ h22 ಓಪನ್ ಸರ್ಕ್ಯೂಟ್ ಔಟ್ಪುಟ್ ಅಡ್ಮಿಟ್ಟನ್ಸ್ ಈಗ h ಪ್ಯಾರಾಮೀಟರ್ಗಳನ್ನು ನೀವು ಇದೇ ರೀತಿಯಲ್ಲಿ ನಿರ್ಧರಿಸಬಹುದು ನಾವು z ಅಥವಾ y ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಿರ್ಧರಿಸುತ್ತೇವೆ ಎಂದರೆ ನೀವು ಸಂಬಂಧಗಳನ್ನು h ಪ್ಯಾರಾಮೀಟರ್ ಸಮೀಕರಣಗಳನ್ನು ಬರೆಯಬಹುದು ತದನಂತರ ನೀವು ಸುಲಭವಾಗಿ h ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬಹುದು ಪರಸ್ಪರ ಸರ್ಕ್ಯೂಟ್ಗಳ ಸಂದರ್ಭದಲ್ಲಿ h12 h21 ಆದ್ದರಿಂದ ಎರಡು ಪೋರ್ಟ್ ನೆಟ್ವರ್ಕ್ನ ಹೈಬ್ರಿಡ್ ಮಾದರಿಯನ್ನು ನೀವು ಈ ರೀತಿ ವ್ಯಾಖ್ಯಾನಿಸಬಹುದು ನೀವು ಹೇಗೆ ವಿವರಿಸುತ್ತೀರಿ ಈ ರೀತಿಯ ಸರ್ಕ್ಯೂಟ್ ಅನ್ನು ನೀವು ಹೇಗೆ ಸೆಳೆಯುತ್ತೀರಿ ನಮ್ಮಲ್ಲಿರುವ ಮೊದಲ ಸಮೀಕರಣವನ್ನು ನೀವು ನೋಡಿದರೆ V1h11I1h12V2 ಅಂದರೆ h11ಅನ್ನು ಈ ಮೂಲಕ ಹರಿಯುವ ಕರೆಂಟ್ ಇಂದ ಗುಣಿಸಲಾಗುತ್ತದೆ ಮತ್ತು ನಂತರ h12V2 ಅವಲಂಬಿಸಿರುವ ವೋಲ್ಟೇಜ್ ಮೂಲವಾಗಿದೆ ಆದ್ದರಿಂದ ಇದು h12V2 ಆಗುತ್ತದೆ ಇದು ಸರಳವಾಗಿ ರೆಸಿಸ್ಟರ್ ಮತ್ತು ಅವಲಂಬಿತ ವೋಲ್ಟೇಜ್ ಮೂಲಗಳ ಸರಣಿ ಸಂಯೋಜನೆಯಾಗಿದೆ ಅದಕ್ಕಾಗಿಯೇ ನೀವು ಅದನ್ನು V1 ವೋಲ್ಟೇಜ್ರ ಪರಿಭಾಷೆಯಲ್ಲಿ ವಿವರಿಸುತ್ತೀರಿ ಈಗ ಇಲ್ಲಿ ಇದು ಸಮಾನಾಂತರ ಸಂಯೋಜನೆಯಾಗಿದೆ ಆದ್ದರಿಂದ ನೀವು ನೇರವಾಗಿ ನೋಡಲ್ ವಿಶ್ಲೇಷಣೆಯನ್ನು ಬಳಸಬಹುದು ಆದ್ದರಿಂದ ನೀವು ಕಿರ್ಚಾಫ್ನ ಕರೆಂಟ್ ಲಾ ಅನ್ನು ಬಳಸಿದರೆ ನಿಮಗೆ ಸಿಗುತ್ತದೆ I2h21I1h22V2 H ಪ್ಯಾರಾಮೀಟರ್ಗಳನ್ನು ವ್ಯಾಖ್ಯಾನಿಸಲು ನಾವು ಆರಂಭದಲ್ಲಿ ಪ್ರತಿನಿಧಿಸಿದ ಒಂದೇ ಸಮೀಕರಣಗಳು ಈ ಎರಡು ಎರಡು ಪೋರ್ಟ್ ನೆಟ್ವರ್ಕ್ನ ಹೈಬ್ರಿಡ್ ಮಾದರಿಯನ್ನು ಸೆಳೆಯಲು ಅದೇ ಸಮೀಕರಣಗಳನ್ನು ಬಳಸಿಕೊಳ್ಳಬಹುದು ಆದ್ದರಿಂದ ಇದು ನಿರ್ದಿಷ್ಟ ನೆಟ್ವರ್ಕ್ಗೆ ನಿಮ್ಮ ಸಮಾನವಾದ H ಪ್ಯಾರಾಮೀಟರ್ ಸರ್ಕ್ಯೂಟ್ ಆಗಿರುತ್ತದೆ ಈಗ h ಪ್ಯಾರಾಮೀಟರ್ಗಳಿಗೆ ನಿಕಟ ಸಂಬಂಧ ಹೊಂದಿರುವ ಇನ್ನೊಂದು ಪ್ಯಾರಾಮೀಟರ್ಗಳಿವೆ ಮತ್ತು ಅದನ್ನು ಏನೆಂದು ಕರೆಯಲಾಗುತ್ತದೆ ಅವುಗಳನ್ನು g ಪ್ಯಾರಾಮೀಟರ್ ಅಥವಾ ವಿಲೋಮ ಹೈಬ್ರಿಡ್ ಪ್ಯಾರಾಮೀಟರ್ಗಳು ಎಂದು ಕರೆಯಲಾಗುತ್ತದೆ ಈಗ h ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು V1 ಮತ್ತು I2 ನಡುವಿನ ಸಂಬಂಧವನ್ನು ಸ್ಥಿರಗೊಳಿಸುತ್ತೇವೆ ಆದ್ದರಿಂದ V1 ಮತ್ತು I2 h ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ಅವಲಂಬಿತ ಅಸ್ಥಿರಗಳಾಗಿವೆ ಈಗ ನೀವು g ಪ್ಯಾರಾಮೀಟರ್ಗಳನ್ನು ವ್ಯಾಖ್ಯಾನಿಸುವುದು ಅಥವಾ ನೀವು ಈ ಸಂದರ್ಭದಲ್ಲಿ ವಿಲೋಮ h ಪ್ಯಾರಾಮೀಟರ್ಗಳನ್ನು ಹೇಳಬಹುದು ನಾವು ಅವಲಂಬಿತ ವ್ಯತ್ಯಾಸಗಳ ಎಂದು I1 ಮತ್ತು V2 V1 ಮತ್ತು I2 ಸ್ವತಂತ್ರ ವೇರಿಯಬಲ್ ಆಗಿರುತ್ತದೆ ಈಗ ಟರ್ಮಿನಲ್ ಪ್ರವಾಹಗಳು ಮತ್ತು ವೋಲ್ಟೇಜ್ಗಳನ್ನು ನೀವು ಹೇಗೆ ವಿವರಿಸುತ್ತೀರಿ I1g11V1g12I2 V2g21V1g22I2 ಇದು g ಪ್ಯಾರಾಮೀಟರ್ಗಳನ್ನು ವ್ಯಾಖ್ಯಾನಿಸುವ ಸಮೀಕರಣಗಳ ಇನ್ನೊಂದು ಗುಂಪಾಗಿರಬಹುದು ಮ್ಯಾಟ್ರಿಕ್ಸ್ನಲ್ಲಿ ನೀವು ಹೇಗೆ ಬರೆಯಬಹುದು ನೀವು ಅವಲಂಬಿತ ವೇರಿಯಬಲ್ ವೆಕ್ಟರ್ಎಂದು ಬರೆಯಬಹುದು I1 V2 g11 g12 g21 g22 V1 I2 gV1 I2 ಆದ್ದರಿಂದ ಇವುಗಳು h ಪ್ಯಾರಾಮೀಟರ್ಗಳ ವಿಲೋಮವೆಂದು ನೀವು ನೋಡಿದರೆ ಏಕೆಂದರೆ h ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು V1 ಮತ್ತು I2 ಅನ್ನು ಅವಲಂಬಿತ ವೇರಿಯಬಲ್ ಆಗಿ ಹೊಂದಿದ್ದೇವೆ ಇಲ್ಲಿ ನಾವು ಅದಕ್ಕೆ ವಿರುದ್ಧವಾಗಿ ಹೊಂದಿದ್ದೇವೆ ಅಂದರೆ I1 ಮತ್ತು V2 ಅವಲಂಬಿತ ವೇರಿಯಬಲ್ ಆಗಿ ಆದ್ದರಿಂದ ನಾವು g ಅನ್ನು ಹೈಬ್ರಿಡ್ ಪ್ಯಾರಾಮೀಟರ್ಗಳ ವಿಲೋಮ ಎಂದು ಹೇಳುತ್ತೇವೆ ಅಥವಾ ನಾವು g ಪ್ಯಾರಾಮೀಟರ್ಗಳಂತೆ ಸಂಕ್ಷಿಪ್ತವಾಗಿ ಹೇಳುತ್ತೇವೆ ಈಗ g ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ನೀವು ಹೇಗೆ ಕಂಡುಕೊಳ್ಳುವಿರಿ ಈ ಪ್ಯಾರಾಮೀಟರ್ಗಳ ಮೌಲ್ಯಗಳನ್ನು ಈಗ V1 0 ಹೊಂದಿಸುವ ಮೂಲಕ ಮೌಲ್ಯಮಾಪನ ಮಾಡಬಹುದು ಅದು ಇನ್ಪುಟ್ ಪೋರ್ಟುಗಳು ಶಾರ್ಟ್ ಸರ್ಕ್ಯೂಟ್ ಆಗಿದೆ ಆದ್ದರಿಂದ h ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು V2 0 ಅನ್ನು ಹೊಂದಿದ್ದೇವೆ ಅದು ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಆಗಿತ್ತು ಇಲ್ಲಿ V1 0 ಎಂದರೆ ಇನ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಮತ್ತು I2 0 ಅಂದರೆ ಔಟ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ H ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು I1 0 ಅನ್ನುಹೊಂದಿಸುತ್ತೇವೆ ಅದು ಇನ್ಪುಟ್ ಪೋರ್ಟ್ ಓಪನ್ ಸರ್ಕ್ಯೂಟ್ ಆಗಿದೆ ಈಗ ನೀವು I2 0 ಅನ್ನು ಹೊಂದಿಸಿದರೆ ನಾವು ಪಡೆಯುತ್ತೇವೆ g11I1V1g21V2V1 ನೀವು V1 0 ಅನ್ನು ಹೊಂದಿಸಿದರೆ g12I1I2g22V2I2 ಪ್ಯಾರಾಮೀಟರ್ಗಳು g11 g12 g21ಮತ್ತು g22 ಅನುಕ್ರಮವಾಗಿ ಅಡ್ಮಿಟ್ಟನ್ಸ್ ಕರೆಂಟ್ ಗೈನ್ ವೋಲ್ಟೇಜ್ ಗೈನ್ ಮತ್ತು ಪ್ರತಿರೋಧವನ್ನು ಪ್ರತಿನಿಧಿಸುತ್ತವೆ ನೀವು ಅವುಗಳನ್ನು h ಪ್ಯಾರಾಮೀಟರ್ಗಳೊಂದಿಗೆ ಹೋಲಿಸಬಹುದು ಅಲ್ಲಿ h11 ಪ್ರತಿರೋಧ h12 ವೋಲ್ಟೇಜ್ ಗೈನ್ h21 ಕರೆಂಟ್ ಗೈನ್ ಮತ್ತು h22 ಅಡ್ಮಿಟ್ಟನ್ಸ್ H ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ನಾವು ಹೊಂದಿದ್ದಕ್ಕೆ ವಿರುದ್ಧವಾದ ಪ್ಯಾರಾಮೀಟರ್ಗಳನ್ನು ಇಲ್ಲಿ ನೀವು ನೋಡುತ್ತೀರಿ ಈಗ ನೀವು ಹೇಳಬಹುದು g11 ಓಪನ್ ಸರ್ಕ್ಯೂಟ್ ಇನ್ಪುಟ್ ಅಡ್ಮಿಟ್ಟನ್ಸ್ g12 ಶಾರ್ಟ್ ಸರ್ಕ್ಯೂಟ್ ಫಾರ್ವರ್ಡ್ ಕರೆಂಟ್ ಗೈನ್ g21 ಓಪನ್ ಸರ್ಕ್ಯೂಟ್ ರಿವರ್ಸ್ ವೋಲ್ಟೇಜ್ ಗೈನ್ g22 ಶಾರ್ಟ್ ಸರ್ಕ್ಯೂಟ್ ಔಟ್ಪುಟ್ ಪ್ರತಿರೋಧ ಈಗ ಇಲ್ಲಿ ಕೂಡ ನೀವು z ಅಥವಾ y ಪ್ಯಾರಾಮೀಟರ್ಗಳಲ್ಲಿ ನಾವು ಮಾಡಿದಂತೆಯೇ g ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬಹುದು ಇಲ್ಲಿ g ಪ್ಯಾರಾಮೀಟರ್ ಮಾದರಿಯ ವಿಲೋಮ ಹೈಬ್ರಿಡ್ ಮಾದರಿ ನೀವು ಈ ರೀತಿ ಸೆಳೆಯಬಹುದು ನೀವು ಇಲ್ಲಿ ಕರೆಂಟ್ ಮೂಲ ಮತ್ತು ಪ್ರತಿರೋಧಗಳು ಸಮಾನಾಂತರವಾಗಿರುವುದರಿಂದ ನೀವು ಈ ಸಂದರ್ಭದಲ್ಲಿ ನೋಡಲ್ ವಿಶ್ಲೇಷಣೆಯನ್ನು ಬಳಸಬಹುದು ನೀವು ಇಲ್ಲಿ ಕಿರ್ಚಾಫ್ ನ ಕರೆಂಟ್ ಲಾ ಅನ್ನು ಅನ್ವಯಿಸಿದರೆ I1g11V1g12I2 ಅದು ನೀವು ಪಡೆದಿರುವ ಅವಲಂಬಿತ ಕರೆಂಟ್ ಮೂಲವಾಗಿದೆ ಸರ್ಕ್ಯೂಟ್ನ ಈ ಭಾಗದ ಸಂದರ್ಭದಲ್ಲಿ ನೀವು ಇದನ್ನು ಪಡೆಯುತ್ತೀರಿ ಎರಡನೇ ಭಾಗದ ಸಂದರ್ಭದಲ್ಲಿ ನೀವು ಅವಲಂಬಿತ ವೋಲ್ಟೇಜ್ ಮೂಲದೊಂದಿಗೆ ಸರಣಿಯಲ್ಲಿ ಪ್ರತಿರೋಧಗಳನ್ನು ನೋಡುತ್ತೀರಿ ಆದ್ದರಿಂದ ನೀವು ಕಿರ್ಚಾಫ್ನ ವೋಲ್ಟೇಜ್ ನಿಯಮವನ್ನು ಬಳಸುತ್ತೀರಿ ನೀವು ಕಿರ್ಚಾಫ್ನ ನ ವೋಲ್ಟೇಜ್ ಲಾ ಅನ್ನು ಬಳಸಿದಾಗ ನೀವು V2g21V1g22I2 ಅನ್ನು ಬರೆಯುತ್ತೀರಿ ಆದ್ದರಿಂದ ಈಗ ಈ ಎರಡು ಒಂದೇ ಸಮೀಕರಣಗಳನ್ನು ನಾವು ಆರಂಭದಲ್ಲಿ g ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ಉಲ್ಲೇಖಿಸಿರುವುದನ್ನು ನೀವು ನೋಡುತ್ತೀರಿ ಆದ್ದರಿಂದ ಈ ಸಮೀಕರಣಗಳನ್ನು g ಪ್ಯಾರಾಮೀಟರ್ಗಳಿಗೆ ಸಮಾನವಾದ ಸರ್ಕ್ಯೂಟ್ ಅನ್ನು ಸೆಳೆಯಲು ಬಳಸಬಹುದು ಈಗ ಈ ಪರಿಕಲ್ಪನೆಯನ್ನು ಕೆಲವು ಉದಾಹರಣೆಗಳ ಸಹಾಯದಿಂದ ಅರ್ಥ ಮಾಡಿಕೊಳ್ಳೋಣ H ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ಮೊದಲು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಇಲ್ಲಿ ನೀವು T ಸರ್ಕ್ಯೂಟ್ ಅನ್ನು ನೋಡಿದರೆ ಅದು ಒಂದು 2 ಓಮ್ ಪ್ರತಿರೋಧ 3 ಓಮ್ ಪ್ರತಿರೋಧ ಮತ್ತು 6 ಓಮ್ ಪ್ರತಿರೋಧವನ್ನು ಹೊಂದಿದೆ ಈಗ ನಾವು h ಪ್ಯಾರಾಮೀಟರ್ಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು h ಪ್ಯಾರಾಮೀಟರ್ಗಳ ಸಂದರ್ಭದಲ್ಲಿ ಮೂಲ ವ್ಯಾಖ್ಯಾನವನ್ನು ಬಳಸುತ್ತೇವೆ ಆದ್ದರಿಂದ ನಾವು ಮೊದಲು h11 h21 ಅನ್ನು ನಿರ್ಧರಿಸುತ್ತೇವೆ ನಾವು ಮೊದಲು ಕರೆಂಟ್ ಮೂಲ I1 ಅನ್ನು ಇನ್ಪುಟ್ ಪೋರ್ಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಔಟ್ಪುಟ್ ಪೋರ್ಟ್ಗೆ ಸಂಪರ್ಕಿಸುತ್ತೇವೆ ಆದ್ದರಿಂದ ನೀವು ಇಲ್ಲಿ ನವೀಕರಿಸಿದ ಸರ್ಕ್ಯೂಟ್ ಅನ್ನು ನೋಡಿದರೆ ನಿಮ್ಮಲ್ಲಿ T ಸರ್ಕ್ಯೂಟ್ T ಸರ್ಕ್ಯೂಟ್ ಅನ್ನು ಪ್ರಶ್ನೆಯಲ್ಲಿ ನೀಡಲಾಗಿದೆ ಈಗ ನೀವು ಔಟ್ಪುಟ್ ಪೋರ್ಟ್ ಶಾರ್ಟ್ ಸರ್ಕ್ಯೂಟ್ ಎಂದರೆ ಈ ಸಂದರ್ಭದಲ್ಲಿV2 0 ಅನ್ನು ಮಾಡುತ್ತಿದ್ದೀರಿ ಮತ್ತು ನೀವು ಕರೆಂಟ್ ಮೂಲ I1 ಅನ್ನು ಇನ್ಪುಟ್ ಪೋರ್ಟ್ಗೆ ಅನ್ವಯಿಸುತ್ತಿದ್ದೀರಿ ಈಗ ನೀವು ಶಾರ್ಟ್ ಸರ್ಕ್ಯೂಟ್ ಮಾಡಿದಾಗ ಔಟ್ಪುಟ್ ಪೋರ್ಟ್ ಈ 3 ಓಮ್ ಮತ್ತು 6 ಓಮ್ ಪ್ರತಿರೋಧವು ಈಗ ಸಮಾನಾಂತರವಾಗಿರುತ್ತವೆ ಆದ್ದರಿಂದ ನೀವು ಏನು ಬರೆಯಬಹುದು V1I123 ||6 4I1 h11V1I14I1I1 4 ಈಗ ಎರಡನೆಯ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಈಗ ನೀವು ಈ ಸಮಯದಲ್ಲಿ ಕರೆಂಟ್ ವಿಭಾಗವನ್ನು ಬಳಸುತ್ತೀರಿ ಆದ್ದರಿಂದ ಈ ನಿರ್ದಿಷ್ಟ ವಿಭಾಗದಲ್ಲಿ ಹರಿಯುವ ಕರೆಂಟ್ ಅನ್ನು ನೀವು ನೋಡಿದರೆ 3 ಓಮ್ ಪ್ರತಿರೋಧವು ಇಲ್ಲಿ ಹರಿಯುವ ಕರೆಂಟ್ 3 ಓಮ್ ಮತ್ತು 6 ಓಮ್ ಪ್ರತಿರೋಧದಲ್ಲಿ ವಿಭಜನೆಯಾಗುತ್ತದೆ ಆದ್ದರಿಂದ ಕರೆಂಟ್ ವಿಭಾಗವನ್ನು ಬಳಸಿ ನೀವು ಈ ನಿರ್ದಿಷ್ಟ 3 ಓಮ್ ಪ್ರತಿರೋಧ ಮೂಲಕ ಕರೆಂಟ್ ಹರಿಯುವಿಕೆಯ ಮೌಲ್ಯವನ್ನು ಕಂಡುಹಿಡಿಯಬಹುದು ಹಾಗಾದರೆ ಕರೆಂಟ್ ವಿಭಾಗವನ್ನು ಬಳಸಿಕೊಂಡು ನೀವು ಏನು ಪಡೆಯುತ್ತೀರಿ ಇದರಲ್ಲಿ ಕರೆಂಟ್ ಹರಿಯುವ ಮೌಲ್ಯವನ್ನು ನೀವು ಪಡೆಯುತ್ತೀರಿ ಆದರೆ ಇಲ್ಲಿ ಕರೆಂಟ್ ನ ಮೌಲ್ಯವು I2 ಏಕೆಂದರೆ ಕರೆಂಟ್ನ ದಿಕ್ಕು ವಿರುದ್ಧವಾಗಿರುತ್ತದೆ ನೀವು I2663I123I1 h21I2I1 23I1I1 23 ಈಗ ಮುಂದೆ ನಾವು ಏನು ಮಾಡಬೇಕು ನಾವು h12 ಮತ್ತು h22ಮೌಲ್ಯಗಳನ್ನು ಕಂಡುಹಿಡಿಯಬೇಕು ಆದ್ದರಿಂದ ನಾವು ಏನು ಮಾಡುತ್ತೇವೆ ಈ ಸಂದರ್ಭದಲ್ಲಿ ವೋಲ್ಟೇಜ್ ಮೂಲ V2 ಅನ್ನು ಔಟ್ಪುಟ್ ಪೋರ್ಟ್ಗೆ ಸಂಪರ್ಕಿಸುತ್ತದೆ ಮತ್ತು ನಾವು ಇನ್ಪುಟ್ ಪೋರ್ಟ್ ಅನ್ನು ಓಪನ್ ಸರ್ಕ್ಯೂಟ್ ಆಗಿ ಇರಿಸುತ್ತೇವೆ ಈ ಸಂದರ್ಭದಲ್ಲಿ I1 0 ಆಗುತ್ತದೆ ಮತ್ತು V2 ಅನ್ನು ಔಟ್ಪುಟ್ ಪೋರ್ಟ್ಗೆ ಅನ್ವಯಿಸುತ್ತೇವೆ ಆದ್ದರಿಂದ ನೀವು ಈ ನಿರ್ದಿಷ್ಟ ಹಂತದಲ್ಲಿ ವೋಲ್ಟೇಜ್ ವಿಭಾಗವನ್ನು ಬಳಸಿದರೆ ನೀವು ಮೌಲ್ಯವನ್ನು ನೋಡುತ್ತೀರಿ V1663V223V2 h12V1V223V2V223 ಈಗ ನೀವು ಕೂಡ ಹೇಳಬಹುದು V2I236 9I2 h22I2V2I29I23219S ಈಗ ನೀವು h1223 ಮತ್ತು h21 23 ಆದ್ದರಿಂದ ಈ ಸರ್ಕ್ಯೂಟ್ ಪರಸ್ಪರ ಸರ್ಕ್ಯೂಟ್ ಎಂದು ನೀವು ಸರಳವಾಗಿ ಹೇಳಬಹುದು ಈಗ ಮುಂದೆ ಈ ಚಿತ್ರದಲ್ಲಿ ನೀಡಲಾಗಿರುವ ಸರ್ಕ್ಯೂಟ್ನ ಜಿ ಪ್ಯಾರಾಮೀಟರ್ಗಳನ್ನು ಹುಡುಕಲು ಪ್ರಯತ್ನಿಸೋಣ ಇಲ್ಲಿ ಸರ್ಕ್ಯೂಟ್ 1 ಹೆನ್ರಿನ ಇಂಡಕ್ಟರ್ 1 ಫರದ್ನ ಕೆಪಾಸಿಟರ್ ಮತ್ತು 1 ಓಮ್ನ ಪ್ರತಿರೋಧಅನ್ನು ಹೊಂದಿದೆ ಎಂದು ನೀವು ನೋಡುತ್ತೀರಿ ನಾವು g ಪ್ಯಾರಾಮೀಟರ್ಗಳನ್ನು s ನ ಕಾರ್ಯವೆಂದು ಕಂಡುಹಿಡಿಯಬೇಕೇ ಆದ್ದರಿಂದ ನಾವು ಮೊದಲು ಈ ಸರ್ಕ್ಯೂಟ್ ಅನ್ನು ಲ್ಯಾಪ್ಲೇಸ್ ಡೊಮೇನ್ ಆಗಿ ಎಸ್ ಡೊಮೇನ್ ಆಗಿ ಪರಿವರ್ತಿಸಬೇಕು ಸ್ಲೈಡ್ ಸಮಯವನ್ನು ಉಲ್ಲೇಖಿಸಿ 2120 ಆದ್ದರಿಂದ ಮೊದಲು ನಾವು ಅದನ್ನು ಲ್ಯಾಪ್ಲೇಸ್ ಡೊಮೇನ್ಗೆ ಪರಿವರ್ತಿಸುತ್ತೇವೆ ಅಂದರೆ 1 ಹೆನ್ರಿ s ಡೊಮೇನ್ನಲ್ಲಿ ನಾವು s ಆಗುತ್ತೇವೆ ಎಂದು ಹೇಳುತ್ತೇವೆ ಕೆಪಾಸಿಟರ್ ಅನ್ನು 1s ನಂತೆ ಪ್ರತಿನಿಧಿಸಲಾಗುತ್ತದೆ ಮತ್ತು ಪ್ರತಿರೋಧವು ಒಂದೇ ಆಗಿರುತ್ತದೆ ಈಗ g11 ಮತ್ತು g21 ಮೌಲ್ಯವನ್ನು ಕಂಡುಹಿಡಿಯಲು ನಾವು ಏನು ಮಾಡುತ್ತೇವೆ ನಾವು ವೋಲ್ಟೇಜ್ ಮೂಲ V1 ಅನ್ನು ಇನ್ಪುಟ್ ಪೋರ್ಟ್ಗೆ ಸಂಪರ್ಕಿಸುತ್ತೇವೆ ಮತ್ತು ನಾವು ಔಟ್ಪುಟ್ ಪೋರ್ಟ್ ಅನ್ನು ಸರ್ಕ್ಯೂಟ್ ತೆರೆಯುತ್ತೇವೆ ನಾವು ಈ ಚಿತ್ರದಲ್ಲಿ ನೋಡುವಂತೆ ಹಾಗಾದರೆ ಇಲ್ಲಿ ಈಗ ಏನಾಗುತ್ತದೆ I2 ಶೂನ್ಯವಾಗಿರುತ್ತದೆ ಮತ್ತು ನಾವು ಇನ್ಪುಟ್ ಪೋರ್ಟ್ನಿಂದ ಪ್ರಸ್ತುತ I1 ಅನ್ನು ಹರಿಸುತ್ತೇವೆ ಈಗ I1 ನ ಮೌಲ್ಯ ಎಷ್ಟು I1 ನೀವು ಸರಳವಾಗಿ ಪ್ರತಿನಿಧಿಸಬಹುದು I1V1s1 g11I1V11s1 ಈಗ ಮುಂದೆ ನೀವು ಏನು ಮಾಡಬೇಕು V1 ರ ಪರಿಭಾಷೆಯಲ್ಲಿ ನೀವು ವೋಲ್ಟೇಜ್ V2 ನ ಮೌಲ್ಯವನ್ನು ಕಂಡುಹಿಡಿಯಬೇಕು ಆದ್ದರಿಂದ ನೀವು ಇಲ್ಲಿ ವೋಲ್ಟೇಜ್ ವಿಭಾಗವನ್ನು ಸರಳವಾಗಿ ಬಳಸಬಹುದು V2 ಅನ್ನು 1 ಓಮ್ ಪ್ರತಿರೋಧದಾದ್ಯಂತ ಅನ್ವಯಿಸುವುದರಿಂದ ವೋಲ್ಟೇಜ್ ವಿಭಾಗದ ಸಹಾಯದಿಂದ ಇದನ್ನು V1 ನ ಪರಿಭಾಷೆಯಲ್ಲಿ ಪ್ರತಿನಿಧಿಸಬಹುದು ಆದ್ದರಿಂದ ನೀವು ವೋಲ್ಟೇಜ್ ವಿಭಾಗವನ್ನು ಅನ್ವಯಿಸಿದರೆ V21s1V1 g21V2V11s1 ಈಗ ಮುಂದೆ ನಾವು g12 ಮತ್ತು g22ಅನ್ನು ಕಂಡುಹಿಡಿಯಬೇಕು ನಾವು ಕರೆಂಟ್ ಮೂಲ I2 ಅನ್ನು ಔಟ್ಪುಟ್ ಪೋರ್ಟ್ ಮತ್ತು ಶಾರ್ಟ್ ಸರ್ಕ್ಯೂಟ್ ಇನ್ಪುಟ್ ಪೋರ್ಟ್ಗೆ ಸಂಪರ್ಕಿಸಬೇಕು ನಾವು ಇನ್ಪುಟ್ ಪೋರ್ಟ್ ಅನ್ನು ಶಾರ್ಟ್ ಸರ್ಕ್ಯೂಟ್ ಮಾಡುತ್ತೇವೆ ಅಂದರೆ V10 ಮತ್ತು ಔಟ್ಪುಟ್ ಟರ್ಮಿನಲ್ನಲ್ಲಿ ನಾವು I2 ಅನ್ನು ಕರೆಂಟ್ ಮೂಲವಾಗಿ ಅನ್ವಯಿಸುತ್ತೇವೆ ಈಗ ನಾವು g12 ಮತ್ತು g22 ಮೌಲ್ಯವನ್ನು ಕಂಡುಹಿಡಿಯಬೇಕು ಹಾಗಾದರೆ ನಾವು ಏನು ಮಾಡುತ್ತೇವೆ ನಾವು ಕರೆಂಟ್ ವಿಭಾಗವನ್ನು ಬಳಸುತ್ತೇವೆ ಇಲ್ಲಿ ನೀವು ಕರೆಂಟ್ I2 ಅನ್ನು ನೋಡಿದರೆ 1 ಓಮ್ ಪ್ರತಿರೋಧ ಮತ್ತು ಇಂಡಕ್ಟರ್ ಮೂಲಕ ಹರಿಯುತ್ತಿದೆ ಆದ್ದರಿಂದ ನೀವು ನೋಡಿದರೆ ಇಂಡಕ್ಟರ್ ಮೂಲಕ ಹರಿಯುವ ಕರೆಂಟ್ನ ಅಂಶವು I2 ನ ಘಟಕವು I1 ನ ಮೈನಸ್ಗೆ ಸಮನಾಗಿರುತ್ತದೆ ಹಾಗಾದರೆ ನಾವೇನು ಮಾಡಬೇಕು ಇಂಡಕ್ಟರ್ ಮೂಲಕ ಹರಿಯುವ I2 ನ ಭಾಗವನ್ನು ನಾವು ಕಂಡುಹಿಡಿಯಬೇಕು ಅದಕ್ಕಾಗಿ ನಾವು ಕರೆಂಟ್ನ ವಿಭಾಗವನ್ನು ಸರಳವಾಗಿ ಬಳಸಿಕೊಳ್ಳಬಹುದು ಆದ್ದರಿಂದ ನೀವು ಕರೆಂಟ್ ವಿಭಾಗವನ್ನು ಬಳಸಿದರೆ I1 1s1I2 g12I1I2 1s1 ಈಗ ನಾವು V2 ಮತ್ತು I2 ನಡುವಿನ ಸಂಬಂಧವನ್ನು ಕಂಡುಹಿಡಿಯಬೇಕು V2 ನ ಮೌಲ್ಯ V2I21ss||19I2 g22V2I21sss1s2s1ss1 ಆಗಿದೆ ಈಗ ಅದು ಸರಳವಾದ ನೆಟ್ವರ್ಕ್ ಆಗಿರಲಿ ಅಥವಾ ಆ ಪ್ರತಿರೋಧ ಇಂಡಕ್ಟನ್ಸ್ ಮತ್ತು ಕೆಪಾಸಿಟನ್ಸ್ ಹೊಂದಿರುವ ನೆಟ್ವರ್ಕ್ ಅನ್ನು ನೀವು ಪಡೆದರೆ ನೀವು ಸುಲಭವಾಗಿ z ಪ್ಯಾರಾಮೀಟರ್ಗಳು y ಪ್ಯಾರಾಮೀಟರ್ಗಳು h ಪ್ಯಾರಾಮೀಟರ್ಗಳು ಅಥವಾ g ಪ್ಯಾರಾಮೀಟರ್ಗಳ ಪ್ಯಾರಾಮೀಟರ್ಗಳನ್ನು ಸುಲಭವಾಗಿ ಕಂಡುಹಿಡಿಯಬಹುದು ಆದ್ದರಿಂದ ಇದರೊಂದಿಗೆ ನಾವು ನಮ್ಮ ಇಂದಿನ ಅಧಿವೇಶನವನ್ನು ಮುಚ್ಚಬಹುದು ಈ ಅಧಿವೇಶನದಲ್ಲಿ ನಾವು h ಪ್ಯಾರಾಮೀಟರ್ಗಳು ಮತ್ತು g ಪ್ಯಾರಾಮೀಟರ್ಗಳ ಎರಡು ಪ್ರಮುಖ ಪ್ಯಾರಾಮೀಟರ್ಗಳ ಬಗ್ಗೆ ಚರ್ಚಿಸಿದ್ದೇವೆ ಧನ್ಯವಾದ